ನಮಸ್ಕಾರ ಮತ್ತು ಯಾಂತ್ರಿಕ ಜೀವಶಾಸ್ತ್ರದ ಪರಿಚಯದ ನಮ್ಮ ಎಂಟನೇ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಕೆಲವು ಉಪನ್ಯಾಸಗಳಲ್ಲಿ ಇಸಿಎಂ ನೆಟ್ವರ್ಕ್ ಗಳ ವೈಜ್ಞಾನಿಕತೆಯು ಅವುಗಳ ಯಾಂತ್ರಿಕ ಗುಣಲಕ್ಷಣಗಳನ್ನು ನಿರ್ದೇಶಿಸುವಲ್ಲಿ ಮತ್ತು ಕೋಶಗಳ ಒಟ್ಟಾರೆ ಪ್ರತಿಕ್ರಿಯೆಗಳನ್ನು ರವಾನಿಸುವಲ್ಲಿ ಹೇಗೆ ದೊಡ್ಡ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ನಾನು ಚರ್ಚಿಸಿದ್ದೇನೆ ಕೊಲ್ಲಾಜೆನ್ ನೆಟ್ವರ್ಕ್ ಗಳು ಅಥವಾ ಅನೇಕ ಬಯೋಪಾಲಿಮರ್ ನೆಟ್ವರ್ಕ್ ಗಳ ಒಂದು ಪ್ರಮುಖ ಗುಣವೆಂದರೆ ಈ ಅಂಶವನ್ನು ಶಕ್ತಿ ಗಟ್ಟಿಗೊಳಿಸುವುದು ಎಂದು ಆದ್ದರಿಂದ ನೀವು ವಿರೂಪಗೊಳಿಸುವುದು ಹೆಚ್ಚು ಕಷ್ಟ ಮತ್ತು ಇದು ಅಂತರ್ಗತ ಲಕ್ಷಣವಾಗಿದೆ ಎಂದು ನಾನು ವಾದಿಸಿದ್ದೇನೆ ಅದು ಈ ಅಂಗಾಂಶಗಳು ಅಥವಾ ನೆಟ್ವರ್ಕ್ ಗಳು ಶಕ್ತಿಗಳ ಪರಿಣಾಮವಾಗಿ ಹಾನಿಗೊಳಗಾಗುವುದಿಲ್ಲ ಎಂದು ಖಚಿತಪಡಿಸುತ್ತದೆ ಏಕೆಂದರೆ ಹೆಚ್ಚು ಗಟ್ಟಿಯಾಗಿರುತ್ತದೆ ಮತ್ತು ಅದನ್ನು ಇನ್ನು ಮುಂದೆ ವಿರೂಪಗೊಳಿಸುವುದು ತುಂಬಾ ಕಷ್ಟಕರವಾಗಿರುತ್ತದೆ ರೇಖಾತ್ಮಕವಲ್ಲದ ಸ್ಥಿತಿಸ್ಥಾಪಕತ್ವವನ್ನು ಒಂದೇ ಒಂದು ಪ್ರೋಟೀನ್ ಮಟ್ಟದಲ್ಲಿ ಕಾರ್ಯದಲ್ಲಿ ಹುದುಗಿಸಲು ಅಥವಾ ಸಂಯೋಜಿಸಲು ಮತ್ತೊಂದು ವಿಧಾನವನ್ನು ಚರ್ಚಿಸೋಣ ಅದರೊಂದಿಗೆ ಇಂದು ನಾನು ಮೊದಲು ಫೈಬ್ರೊನೆಕ್ಟಿನ್ ಎಂಬ ಈ ಪ್ರೋಟೀನ್ ಬಗ್ಗೆ ಚರ್ಚಿಸುತ್ತೇನೆ ಫೈಬ್ರೊನೆಕ್ಟಿನ್ ಪ್ರಮುಖ ಇಸಿಎಂ ಪ್ರೋಟೀನ್ ಗಳಲ್ಲಿ ಒಂದಾಗಿದೆ ಇದು ಎರಡು ಒಂದೇ ರೀತಿಯ ಪಾಲಿಪೆಪ್ಟೈಡ್ ಗಳಿಂದ ಡೈಮರ್ ಗಳಾಗಿ ರೂಪಿಸಲ್ಪಡುತ್ತದೆ ಈ ಅಣುವಿನಲ್ಲಿ ಗಮನಾರ್ಹವಾದುದು ಆರ್ಜಿಡಿ ಯ ಅನುಕ್ರಮ ಇದು ಇಂಟಿಗ್ರಿನ್ ಅನ್ನು ತೊಡಗಿಸಿಕೊಳ್ಳಲು ಅಥವಾ ಜೀವಕೋಶಗಳ ಮ್ಯಾಟ್ರಿಕ್ಸ್ ಅಂಟಿಕೊಳ್ಳುವಿಕೆಯ ಮಧ್ಯಸ್ಥಿಕೆಯಲ್ಲಿ ಭಾಗವಹಿಸಬಹುದು ಫೈಬ್ರೊನೆಕ್ಟಿನ್ ಕೊಲ್ಲಾಜೆನ್ ಸೇರಿದಂತೆ ಅನೇಕ ಇಸಿಎಂ ಪ್ರೋಟೀನ್ ಗಳಿಗೆ ಅಂಟಿಕೊಳ್ಳುತ್ತದೆ ಇದು ಇತರ ಫೈಬ್ರೊನೆಕ್ಟಿನ್ ಅಣುಗಳು ಮತ್ತು ಪ್ರೋಟಿಯೋಗ್ಲೈಕಾನ್ ಗಳಿಗೆ ಸಹ ಅಂಟಿಕೊಳ್ಳುತ್ತದೆ ಕೋಶಗಳ ವಲಸೆ ಗಾಯ ಗುಣಪಡಿಸುವುದು ಮತ್ತು ಡಿಫ್ಫೆರೆನ್ಶಿಯೇಷನ್ ಸೇರಿದಂತೆ ಅನೇಕ ಸೆಲ್ಯುಲಾರ್ ಪ್ರಕ್ರಿಯೆಗಳಿಗೆ ಇದು ಪ್ರಮುಖ ಪ್ರಸ್ತುತತೆಯಾಗಿದೆ ಆದ್ದರಿಂದ ನಾನು ಫೈಬ್ರೊನೆಕ್ಟಿನ್ ರಚನೆಯನ್ನು ಸರಿಸುಮಾರು ಚಿತ್ರಿಸಬೇಕಾದರೆ ಅದು ಈ ರೀತಿ ಕಾಣುತ್ತದೆ ನೀವು ಈ ಮೂರು ಮಾಡ್ಯೂಲ್ ಗಳನ್ನು ನೋಡಬಹುದು ಮತ್ತು ಕೆಲವು ಹೆಚ್ಚುವರಿ ಭಾಗವಿದೆ ಮತ್ತು ಡೈಸಲ್ಫೈಡ್ ಬಂಧಗಳು ವಾಸ್ತವವಾಗಿ ಈ ತುದಿಯಲ್ಲಿವೆ ಮತ್ತು ನಂತರ ಅದೇ ವಿಷಯವು ಇಲ್ಲಿ ಪುನರಾವರ್ತನೆಯಾಗುತ್ತಿದೆ ನಾನು ನಿರ್ದಿಷ್ಟವಾಗಿ ಈ ಮಾಡ್ಯೂಲ್ ಅನ್ನು ನೋಡಿದರೆ ಎಫ್ ಎನ್ 3 ಇದು ಹದಿನೈದು ಏಕ ಡೊಮೇನ್ ಗಳನ್ನು ಹೊಂದಿದೆ ಮತ್ತು ಅದು ಸ್ವತಃ ಮಡಚಿಕೊಳ್ಳುತ್ತದೆ ಆದ್ದರಿಂದ ಇಲ್ಲಿರುವ ಪ್ರಶ್ನೆಯೆಂದರೆ ಈ ಹದಿನೈದು ಏಕ ಡೊಮೇನ್ ಗಳಲ್ಲಿ ಒಂದಾದ ಅಂದರೆ ಡೊಮೇನ್ ಹತ್ತು ಆರ್ಜಿಡಿ ಬಂಧಿಸುವ ತಾಣವನ್ನು ಹೊಂದಿದೆ ಈ ಆರ್ಜಿಡಿ ಯು ವಾಸ್ತವವಾಗಿ ಈ ರಚನೆಯೊಳಗೆ ಮರೆಮಾಚಿದೆ ಇದನ್ನು ಇಂಟಿಗ್ರಿನ್ ಗಳು ನೇರವಾಗಿ ಗುರುತಿಸಲು ಸಾಧ್ಯವಿಲ್ಲ ಇದರರ್ಥ ಈ ಬೈಂಡಿಂಗ್ ಸೈಟ್ ಬಹಿರಂಗಗೊಳ್ಳಲು ಅದು ತೆರೆದುಕೊಳ್ಳಬೇಕು ಆದ್ದರಿಂದ ಆರ್ಜಿಡಿ ಮೋಟಿಫ್ ಅನ್ನು ಬಹಿರಂಗಪಡಿಸಲು ಫೈಬ್ರೊನೆಕ್ಟಿನ್ ತೆರೆದುಕೊಳ್ಳಬೇಕಾಗುತ್ತದೆ ಈಗ ನೀವು ಜೀವರಾಸಾಯನಶಾಸ್ತ್ರದಲ್ಲಿ ಅಧ್ಯಯನ ಮಾಡಿರುವಂತೆ ಪ್ರೋಟೀನ್ ಗಳನ್ನು ತೆರೆದುಕೊಳ್ಳುವಂತೆ ಮಾಡಲು ಯೂರಿಯಾ ದಂತಹ ಏಜೆಂಟ್ ಗಳನ್ನು ಬಳಸಬಹುದು ಅಥವಾ ಪ್ರೋಟೀನ್ ಗಳನ್ನು ತಾಪಮಾನದಿಂದ ಸ್ವಾಭಾವಿಕ ಗುಣರಹಿತವಾಗುವ ಹಾಗೆ ಮಾಡಬಹುದು ಆದರೆ ಇನ್ವಿವೊ ದಲ್ಲಿ ತೆರೆದುಕೊಳ್ಳಲು ಕಾರಣವೇನು ಇದು ಕೋಶಗಳಿಂದ ಉಂಟಾಗುವ ಬಲವಾಗಿದ್ದು ಅದು ಏಕ ಮಾಡ್ಯೂಲ್ ಗಳನ್ನು ಬಿಚ್ಚಿಡುತ್ತದೆ ಮತ್ತು ಈ ತೆರೆದುಕೊಳ್ಳುವಿಕೆಯು ಕ್ರಿಪ್ಟಿಕ್ ಬೈಂಡಿಂಗ್ ಸೈಟ್ ಗಳನ್ನು ಬಹಿರಂಗಪಡಿಸುತ್ತದೆ ಆದ್ದರಿಂದ ತೆರೆದುಕೊಳ್ಳುವಿಕೆಯ ಕಾರಣದಿಂದ ಬಹಿರಂಗಗೊಂಡ ಕ್ರಿಪ್ಟಿಕ್ ಬೈಂಡಿಂಗ್ ಸೈಟ್ ಗಳು ಎಫ್ಎನ್ 3 ಮಾಡ್ಯೂಲ್ ಗಳನ್ನು ಇತರ ಅಣುಗಳಿಗೆ ಬಂಧಿಸುವುದನ್ನು ಪ್ರಚೋದಿಸುತ್ತದೆ ಆದುದರಿಂದ ಇದು ತೆರೆದುಕೊಳ್ಳುವ ಬಗ್ಗೆ ಚರ್ಚಿಸುತ್ತಿದ್ದೇವೆ ಮತ್ತು ಈ ತೆರೆದುಕೊಳ್ಳುವಿಕೆಯನ್ನು ಹೇಗೆ ಸಾಧಿಸಲಾಗುತ್ತದೆ ಬಲದ ಮೂಲಕ ಕೋಶಗಳಿಂದ ಉಂಟಾಗುವ ಯಾಂತ್ರಿಕ ಶಕ್ತಿಗಳು ಕ್ರಿಪ್ಟಿಕ್ ಬೈಂಡಿಂಗ್ ಸೈಟ್ ಗಳನ್ನು ಬಹಿರಂಗಪಡಿಸುತ್ತದೆ ಇದು ಒಂದು ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಆದುದರಿಂದ ನಾವು ಅರ್ಥಮಾಡಿಕೊಳ್ಳಲು ಎಫ್ಎನ್ 3 ಮಾಡ್ಯೂಲ್ ಅನ್ನು ಹೊಂದಿದ್ದೇವೆ ಎಫ್ಎನ್ 3 ಡೊಮೇನ್ ಈ ಡೊಮೇನ್ ಗಳನ್ನು ಒಂದು ಎರಡು ಮೂರು ಹದಿನೈದರವರೆಗೆ ಹೊಂದಿದೆ ಮತ್ತು ಇದರಲ್ಲಿ ಡೊಮೇನ್ ಹತ್ತು ಆರ್ಜಿಡಿ ಮೋಟಿಫ್ ಅನ್ನು ಒಳಗೊಂಡಿದೆ ಒಂದೇ ಅಣುವಿಗೆ ನೀವು ಮೂರು ವಿಭಿನ್ನ ರೀತಿಯ ಕೋಶಗಳಿವೆ ಮತ್ತು ಅದು ಬಲವನ್ನು ಬೀರುವ ವಿಭಿನ್ನ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಊಹಿಸಿರಿ ಅದು ಎಷ್ಟು ಬಲವನ್ನು ಬೀರುತ್ತದೆ ಎನ್ನುವುದನ್ನು ಅವಲಂಬಿಸಿ ಒಂದು ಅಥವಾ ಹೆಚ್ಚಿನ ಕ್ರಿಪ್ಟಿಕ್ ಸೈಟ್ ಗಳು ಬಹಿರಂಗಗೊಳ್ಳಬಹುದು ಹೀಗಾಗಿ ಬಲದ ಪ್ರಮಾಣವು ಈ ಬಂಧಿಸುವ ಅಥವಾ ಕ್ರಿಪ್ಟಿಕ್ ಸೈಟ್ ಗಳು ಎಷ್ಟು ಬಹಿರಂಗಗೊಳ್ಳುತ್ತದೆ ಎಂಬುದರ ಮೇಲೆ ಪ್ರಭಾವ ಬೀರುತ್ತದೆ ಕ್ರಿಪ್ಟಿಕ್ ಸೈಟ್ ಗಳು ಬಹಿರಂಗಗೊಳ್ಳುವುದರಿಂದ ಇತರ ಅಣುಗಳ ಬಂಧಿಸುವಿಕೆ ಮತ್ತು ಸಿಗ್ನಲಿಂಗ್ ಟ್ರಾನ್ಸ್ಡಕ್ಷನ್ ಕ್ಯಾಸ್ಕೇಡ್ ಗಳು ಸಕ್ರಿಯಗೊಳ್ಳುತ್ತದೆ ಬಲದ ಪ್ರಮಾಣವು ಸಕ್ರಿಯಗೊಳ್ಳುವ ಸಿಗ್ನಲಿಂಗ್ ಕ್ಯಾಸ್ಕೇಡ್ ನ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಇದರ ಅರ್ಥ ಈ ಏಕ ಡೊಮೇನ್ ಗಳು ಬಲಕ್ಕೆ ಹೇಗೆ ಸೂಕ್ಷ್ಮವಾಗಿವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಪ್ರೋಟೀನ್ ಗಳು ತಾಪಮಾನದಿಂದ ಸ್ವಾಭಾವಿಕ ಗುಣರಹಿತವಾಗುವ ಪ್ರಯೋಗಗಳನ್ನು ಮಾಡಲಾಯಿತು ಮತ್ತು ಎಫ್ಎನ್ 3 ರ ಮೂರನೇ ಡೊಮೇನ್ ಸರಾಸರಿ 120 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಸ್ವಾಭಾವಿಕ ಗುಣರಹಿತವಾಗುವುದು ಕಂಡುಬರುತ್ತದೆ ಆದ್ದರಿಂದ ಎಫ್ಎನ್ 3 ರ ಆರನೇ ಡೊಮೇನ್ ಗೆ ಹೋಲಿಸಿದರೆ ಅದು 111 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಸ್ವಾಭಾವಿಕ ಗುಣರಹಿತವಾಗುವುದನ್ನು ಸೂಚಿಸುತ್ತದೆ ಅಂತೆಯೇ ಆರ್ಜಿಡಿ ಬೈಂಡಿಂಗ್ ಸೈಟ್ ಗಳನ್ನು ಒಳಗೊಂಡಿರುವ ಎಫ್ಎನ್ 3 ರ ಹತ್ತನೇ ಡೊಮೇನ್ 102 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಸ್ವಾಭಾವಿಕ ಗುಣರಹಿತವಾಗುತ್ತದೆ ಆದ್ದರಿಂದ ಹೀಗೆ ದುರ್ಬಲ ಡೊಮೇನ್ ನಲ್ಲಿ ಅತ್ಯಂತ ದುರ್ಬಲವಾದದ್ದು ಎಫ್ಎನ್ 3 ಮಾಡ್ಯೂಲ್ ನ ಹನ್ನೊಂದನೇ ಡೊಮೇನ್ ಇದು 48 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಸ್ವಾಭಾವಿಕ ಗುಣರಹಿತವಾಗುತ್ತದೆ ಎಂದು ಸೂಚಿಸುತ್ತದೆ ಈ ಏಕ ಡೊಮೇನ್ ಗಳ ಸ್ವಾಭಾವಿಕ ಗುಣರಹಿತವಾಗುವುದಕ್ಕೆ ವಿವಿಧ ಮಟ್ಟದ ಸಂವೇದನಾಶೀಲತೆಯು ಇದೆ ಎಂದು ಇದು ನಿಮಗೆ ಹೇಳುತ್ತದೆ ಈಗ ಹೆಚ್ಚಿನ ತಾಪಮಾನದಲ್ಲಿ ಡೊಮೇನ್ ತೆರೆದುಕೊಳ್ಳುತ್ತಿದ್ದರೆ ಈ ಡೊಮೇನ್ ಇತರ ಯಾವುದೇ ಡೊಮೇನ್ ಗಳಿಗಿಂತ ಹೆಚ್ಚು ಸ್ಥಿರವಾಗಿರುತ್ತದೆ ಎಂದು ಇದು ಸೂಚಿಸುತ್ತದೆ ಬಲವಾಗಿ ಮಡಿಸಿದ ಡೊಮೇನ್ ಗಳಲ್ಲಿ ಡೊಮೇನ್ ಮೂರು ಸೇರಿದೆ ಎಂದು ಇದು ಸೂಚಿಸುತ್ತದೆ ಡೊಮೇನ್ ಹನ್ನೊಂದು ದುರ್ಬಲವಾಗಿ ಮಡಿಸಿದ ಡೊಮೇನ್ ಆಗಿದೆ ಆದ್ದರಿಂದ ಇದರ ಒಂದು ಸವಾಲು ಎಂದರೆ ಸಹಜವಾಗಿ ತಾಪಮಾನದಿಂದಾಗುವ ಸ್ವಾಭಾವಿಕ ಗುಣರಹಿತಕ್ಕೆ ಇನ್ವಿವೊ ಸನ್ನಿವೇಶಗಳಿಗೆ ಇದು ನಿಜವಾಗಿದೆಯೆ ಎಂಬ ಸುಳಿವನ್ನು ನಮಗೆ ನೀಡಬೇಕಾಗಿಲ್ಲ ಈ ಅಣುಗಳು ಬಲಕ್ಕೆ ಒಡ್ಡಿಕೊಂಡಾಗ ಅವುಗಳು ಇದೇ ರೀತಿಯಲ್ಲಿ ತೆರೆದುಕೊಳ್ಳುತ್ತವೆಯೇ ಎಂಬುದು ನಮ್ಮ ಮುಂದಿರುವ ಪ್ರಶ್ನೆ ಇಡೀ ಅಣುವಿನ ತೆರೆದುಕೊಳ್ಳುವ ಡೈನಾಮಿಕ್ಸ್ ಅನ್ನು ಪತ್ತೆಹಚ್ಚಲು ಮತ್ತು ಏಕ ಮಡಿಸಿದ ಡೊಮೇನ್ ಗಳ ಶಕ್ತಿ ಏನೆಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಬಳಸಬಹುದಾದ ತಂತ್ರದ ಬಳಕೆಯನ್ನು ಇದು ಬಯಸುತ್ತದೆ ವಿವಿಧ ಪ್ರೋಟೀನ್ ಗಳ ತೆರೆದುಕೊಳ್ಳುವ ಚಲನಶಾಸ್ತ್ರವನ್ನು ಅಧ್ಯಯನ ಮಾಡಲು ಸಮಗ್ರವಾಗಿ ಬಳಸಲಾಗುವ ತಂತ್ರಗಳಲ್ಲಿ ಒಂದು ಅಟಾಮಿಕ್ ಫೋರ್ಸ್ ಮೈಕ್ರೋಸ್ಕೋಪಿ ಸಂಕ್ಷಿಪ್ತವಾಗಿ ಇದನ್ನು ಎಎಫ್ಎಂ ಎಂದು ಕರೆಯಲಾಗುತ್ತದೆ ಮೂಲತಃ ಎಎಫ್ಎಂ ಅನ್ನು ಇಮೇಜಿಂಗ್ ಸಾಧನವಾಗಿ ಕಂಡುಹಿಡಿಯಲಾಯಿತು ಆದರೆ ತರುವಾಯ ಇಮೇಜಿಂಗ್ ಜೊತೆಗೆ ಇದು ವ್ಯಾಪಕವಾದ ಬಳಕೆಯನ್ನು ಕಂಡುಕೊಂಡಿದೆ ಮತ್ತು ಅವುಗಳಲ್ಲಿ ಒಂದು ಜೀವಕೋಶಗಳು ಅಂಗಾಂಶಗಳು ಇತ್ಯಾದಿಗಳ ಯಾಂತ್ರಿಕ ಗುಣಲಕ್ಷಣಗಳನ್ನು ಪರಿಶೀಲಿಸಬಹುದಾಗಿದೆ ಇದು ಪ್ರೋಟೀನ್ ಗಳ ತೆರೆದುಕೊಳ್ಳುವಿಕೆಯನ್ನು ಅಧ್ಯಯನ ಮಾಡಲು ಸಹ ಬಳಸಲ್ಪಡುತ್ತದೆ ಎಎಫ್ಎಂ ಹೇಗೆ ಮತ್ತು ನಿಖರವಾಗಿ ಏನು ಮತ್ತು ಎಎಫ್ಎಂ ಏನು ಹೊಂದಿದೆ ಎಂದು ನೋಡೋಣ ಪ್ರೋಟೀನ್ ತೆರೆದುಕೊಳ್ಳುವಿಕೆಯನ್ನು ಅಧ್ಯಯನ ಮಾಡಲು ಎಎಫ್ಎಂ ಅನ್ನು ಹೇಗೆ ಬಳಸುವುದು ಎಂದು ನಾವು ಅರ್ಥಮಾಡಿಕೊಳ್ಳೋಣ ನಾನು ಎಎಫ್ಎಂ ಚಿತ್ರಿಸಬೇಕಾದರೆ ನೀವು ನೋಡುವುದು ಈ ತುದಿಗಳನ್ನು ಇದನ್ನು ಎಎಫ್ಎಂ ಕ್ಯಾಂಟಿಲಿವರ್ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಎಎಫ್ಎಂ ತುದಿ ಎಂದು ಕರೆಯಲಾಗುತ್ತದೆ ಈ ತುದಿಗಳ ವಿವಿಧ ಜಿಯೋಮೆಟ್ರಿ ಗಳು ಇರಬಹುದು ಉದಾಹರಣೆಗೆ ನೀವು ಏನನ್ನಾದರೂ ಚಿತ್ರಿಸಲು ಬಯಸಿದರೆ ನಾನು ತುದಿ ಜಿಯೋಮೆಟ್ರಿ ಯನ್ನು ಚಿತ್ರಿಸಬೇಕಾದರೆ ಬಹಳ ತೀಕ್ಷ್ಣವಾದ ಈ ರೀತಿಯ ತುದಿ ಇರಬಹುದು ನಂತರ ನೀವು ಮೊಂಡಾದ ತುದಿಯು ಸಹ ಇರಬಹುದು ಆದ್ದರಿಂದ ನೀವು ತುಂಬಾ ತೀಕ್ಷ್ಣವಾದ ತುದಿಯು ಸಹ ಇರಬಹುದು ಅಥವಾ ನೀವು ಗೋಳಾಕಾರದ ಚೆಂಡಿನ ಗೋಳವಾಗಿರುವ ತುದಿಯು ಸಹ ಇರಬಹುದು ಈ ತುದಿಗಳ ಜಿಯೋಮೆಟ್ರಿ ಇತರ ವಿಷಯಗಳಲ್ಲಿ ಒಂದಾಗಿದೆ ಮತ್ತು ಈ ಸಂದರ್ಭಗಳಲ್ಲಿ ಈ ಅರ್ಧ ಕೋನವು ವಿಭಿನ್ನವಾಗಿರುತ್ತದೆ ಆದ್ದರಿಂದ ಈ ತೀಕ್ಷ್ಣವಾದ ತುದಿಯನ್ನು ಇಮೇಜಿಂಗ್ ಉದ್ದೇಶಗಳಿಗಾಗಿ ಮತ್ತು ತೆರೆದುಕೊಳ್ಳುವ ಉದ್ದೇಶಗಳಿಗಾಗಿ ಹೆಚ್ಚು ಆದ್ಯತೆ ನೀಡಲಾಗುತ್ತದೆ ಅಂಗಾಂಶಗಳು ಮತ್ತು ಕೋಶಗಳ ಯಾಂತ್ರಿಕ ಗುಣಲಕ್ಷಣಗಳು ಮತ್ತು ಮೃದು ಅಂಗಾಂಶದ ಮಾದರಿಗಳನ್ನು ಸಾಬೀತುಪಡಿಸಲು ಈ ಮೊಂಡಾದ ತುದಿಯನ್ನು ಸಮಗ್ರವಾಗಿ ಬಳಸಲಾಗುತ್ತದೆ ಬ್ಲಾಕ್ಸ್ ಗಳಿಗೆ ಹೋಲಿಸಿದರೆ ಸೂಪರ್ ಮೃದು ಮಾದರಿಗಳಿಗೆ ಮೊಂಡಾದ ತುದಿ ಗೋಳಗಳಿಗೆ ಆದ್ಯತೆ ನೀಡಲಾಗುತ್ತದೆ ಆದ್ದರಿಂದ ಕ್ಯಾಂಟಿಲಿವರ್ ತುದಿಯ ಒಟ್ಟಾರೆ ಜಿಯೋಮೆಟ್ರಿ ಯನ್ನು ಆಧರಿಸಿ ಈ ತುದಿಯ ಪರಿಣಾಮಕಾರಿ ಗಟ್ಟಿತನ ಸಹ ಅರ್ಥವಾಗುತ್ತದೆ ಆದ್ದರಿಂದ ನೀವು ಸ್ವಲ್ಪ ಸ್ಪ್ರಿಂಗ್ ಗಟ್ಟಿತನ ಸ್ಪ್ರಿಂಗ್ ಸ್ಥಿರತೆಯನ್ನು ಹೊಂದಿದ್ದೀರಿ ಎಂದಾದರೆ ಈ ಕ್ಯಾಂಟಿಲಿವರ್ ನ ಉದ್ದವನ್ನು ಬದಲಿಸುವ ಮೂಲಕ ನೀವು ಸ್ಪ್ರಿಂಗ್ ಸ್ಥಿರವನ್ನು ಬದಲಾಯಿಸಬಹುದು ನಿಮ್ಮ ಕ್ಯಾಂಟಿಲಿವರ್ ಉದ್ದವಾಗಿದ್ದರೆ ಸ್ಪ್ರಿಂಗ್ ಸ್ಥಿರವಾಗಿರುತ್ತದೆ ಆದ್ದರಿಂದ ಉದ್ದವಾದ ಕ್ಯಾಂಟಿಲಿವರ್ ಗಳು ಹೆಚ್ಚಿನ ಸ್ಪ್ರಿಂಗ್ ಸ್ಥಿರತೆಯನ್ನು ಹೊಂದಿರುತ್ತವೆ ಸ್ಪ್ರಿಂಗ್ ಸ್ಥಿರ ಕೆ ತೆರೆದುಕೊಳ್ಳುವ ಪ್ರೋಟೀನ್ ಗಳು ಅಥವಾ ಪ್ರೋಟೀನ್ ಗಳನ್ನು ಪರೀಕ್ಷಿಸಲು ಪ್ರತಿ ನ್ಯಾನೊಮೀಟರ್ ಗೆ ಹತ್ತರಿಂದ ಇಪ್ಪತ್ತು ಪಿಕೊನ್ಯೂಟೋನ್ ಕ್ರಮದಲ್ಲಿರಬೇಕು ಏಕೆಂದರೆ ಪ್ರೋಟೀನ್ ಡೊಮೇನ್ ಅನ್ನು ಬಿಚ್ಚಿಡಲು ಬೇಕಾದ ಬಲವು ಹತ್ತಾರು ಪಿಕೊನ್ಯೂಟೋನ್ ಗಳ ಕ್ರಮವಾಗಿರಬಹುದು ಈಗ ಕ್ಯಾಂಟಿಲಿವರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ ಇದು ಎಎಫ್ಎಂ ತುದಿ ಮತ್ತು ಇದರ ಹಿಂದಿನ ಭಾಗ ಹೊಳಪಾಗಿದೆ ಆದ್ದರಿಂದ ನೀವು ಈ ಹಂತದ ಮೇಲೆ ಕೇಂದ್ರೀಕರಿಸುವ ಲೇಸರ್ ಅನ್ನು ಹೊಂದಿದ್ದೀರಿ ಫೋಟೋ ಡಿಟೆಕ್ಟರ್ ಮತ್ತು ಲೇಸರ್ ಲೈಟ್ ಇದೆ ಅದು ಈ ಕ್ಯಾಂಟಿಲಿವರ್ ನ ಹಿಂಭಾಗದಲ್ಲಿ ಕೇಂದ್ರೀಕರಿಸುತ್ತದೆ ಮತ್ತು ಹಿಂಭಾಗದಿಂದ ಪ್ರತಿಫಲಿಸುತ್ತದೆ ಮತ್ತು ಇದು ಫೋಟೊಡಿಯೋಡ್ ನಿಂದ ಅಂದರೆ ಫೋಟೋ ಡಿಟೆಕ್ಟರ್ ನಿಂದ ಪತ್ತೆಯಾಗುತ್ತದೆ ಉದಾಹರಣೆಗೆ ತುದಿ ಕೇವಲ ಒಂದು ಗಾಜಾಗಿರಬಹುದಾದ ಈ ನಿರ್ದಿಷ್ಟ ತಲಾಧಾರವನ್ನು ಪರೀಕ್ಷಿಸಲು ಪ್ರಯತ್ನಿಸುತ್ತಿದೆ ಎಂದು ಊಹಿಸೋಣ ತುದಿ ಈ ಗಾಳಿಯ ಮೂಲಕ ಚಲಿಸುವಾಗ ಮತ್ತು ಶುಷ್ಕ ಮೇಲ್ಮೈ ಇದ್ದರೆ ಇದು ಶುಷ್ಕ ಗಟ್ಟಿಯಾದ ಮೇಲ್ಮೈ ಎಂದು ಭಾವಿಸಿ ಉದಾಹರಣೆಗೆ ಜೀವಶಾಸ್ತ್ರ ಪ್ರಯೋಗಗಳ ಸಂದರ್ಭದಲ್ಲಿ ಕೇವಲ ಗಾಜಿನ ಕವರ್ಸ್ಲಿಪ್ಸ್ ಸಹ ಶುಷ್ಕ ಗಟ್ಟಿಯಾದ ಮೇಲ್ಮೈ ಆಗಿರಬಹುದು ಆದ್ದರಿಂದ ತುದಿ ಗಾಳಿಯ ಮೂಲಕ ಚಲಿಸುವಾಗ ತುದಿ ವಿರೂಪಗೊಳ್ಳುವುದಿಲ್ಲ ಏಕೆಂದರೆ ಅದು ಯಾವುದನ್ನೂ ಮುಟ್ಟುವುದಿಲ್ಲ ಆದರೆ ಅದು ಮೇಲ್ಮೈಯನ್ನು ಮುಟ್ಟಿದ ತಕ್ಷಣ ತುದಿ ವಿರೂಪಗೊಳ್ಳುತ್ತದೆ ತುದಿ ಬಂದು ಮೇಲ್ಮೈಯನ್ನು ಮುಟ್ಟಿದಾಗ ತುದಿಯ ವಿರೂಪ ಉಂಟಾಗುತ್ತದೆ ಮತ್ತು ಈ ವಿರೂಪವನ್ನು ಫೋಟೋ ಡಿಟೆಕ್ಟರ್ ಪತ್ತೆ ಮಾಡುತ್ತದೆ ಹೀಗಾಗಿ ಫೋಟೋ ಡಿಟೆಕ್ಟರ್ ನಲ್ಲಿ ಪತ್ತೆಯಾದದ್ದು ವೋಲ್ಟ್ ಗಳಲ್ಲಿರುತ್ತದೆ ವೋಲ್ಟ್ ಗಳನ್ನು ನ್ಯಾನೊಮೀಟರ್ ಆಫ್ ಡಿಫ್ಲೆಕ್ಷನ್ ಗೆ ಬದಲಾಯಿಸಲು ಈಗ ನೀವು ವಿಲೋಮ ಆಪ್ಟಿಕಲ್ ಲಿವರ್ ಸೆನ್ಸಿಟಿವಿಟಿ ಅನ್ನು ಉಪಯೋಗಿಸಬೇಕಾಗುತ್ತದೆ ವಿದ್ಯುತ್ ವ್ಯವಸ್ಥೆಯು ಎಲ್ಲವನ್ನೂ ವೋಲ್ಟ್ ಗಳಲ್ಲಿ ಪತ್ತೆ ಮಾಡುತ್ತದೆ ಮತ್ತು ಹಾಗೆ ಬಳಸುವುದರಿಂದ ನೀವು ವಿಲೋಮ ಆಪ್ಟಿಕಲ್ ಲಿವರ್ ಸೆನ್ಸಿಟಿವಿಟಿ ಎಂದು ಕರೆಯಬಹುದು ಇದನ್ನು ಇನ್ವಾಲ್ಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ನ್ಯಾನೊಮೀಟರ್ ನೊಂದಿಗೆ ವೋಲ್ಟ್ ಗಳನ್ನು ಮಾಪನಾಂಕ ನಿರ್ಣಯಿಸುವ ಮಾರ್ಗವನ್ನು ಕಂಡುಕೊಳ್ಳುವುದು ಅದು ವಿಚಲನವನ್ನು ಪತ್ತೆ ಮಾಡುತ್ತದೆ ಮತ್ತು ತುದಿಯ ಸ್ಥಾನವನ್ನು ಪತ್ತೆಹಚ್ಚುವ ಪೈಜೊ ಸಹ ಇದೆ ನೀವು ಈ ಝೆಡ್ ಅಕ್ಷವನ್ನು ಹೊಂದಿದ್ದೀರಿ ಮತ್ತು ಇದು ಝೆಡ್ ಪೈಜೊ ಈ ಸ್ಥಾನವನ್ನು ಝೆಡ್ ಪೈಜೊ ಟ್ರ್ಯಾಕ್ ಮಾಡುತ್ತದೆ ನಾನು ಸಂಪೂರ್ಣ ಚಕ್ರವನ್ನು ಚಿತ್ರಿಸಬೇಕಾದರೆ ಇದು ಝೆಡ್ ಸ್ಥಾನ ಮತ್ತು ಇದು ವಿಚಲನ ಎಂದು ಹೇಳೋಣ ಕರ್ವ್ ಅನ್ನು ರಚಿಸಲಾಗಿದೆ ಮತ್ತು ನೀವು ಎಎಫ್ಎಂ ಪ್ರಯೋಗದಿಂದ ಕಚ್ಚಾ ಡೇಟಾ ವನ್ನು ಪಡೆಯುತ್ತೀರಿ ಕೆಲವು ಬಿಂದುಗಳನ್ನು ಲೇಬಲ್ ಮಾಡೋಣ ಎ ಹಂತದಲ್ಲಿ ನೀವು ಮೇಲ್ಮೈಯಿಂದ ದೂರವಿದ್ದು ಬಿ ಹಂತದಲ್ಲಿ ನೀವು ಮೇಲ್ಮೈಯ ಸಂಪರ್ಕದಲ್ಲಿದ್ದೀರಿ ಎನ್ನೋಣ ಆದ್ದರಿಂದ ಬಿ ಯಿಂದ ಸಿ ನಲ್ಲಿ ನೀವು ಮಾದರಿ ಅಥವಾ ಮೇಲ್ಮೈಯನ್ನು ಇಂಡೆಂಟ್ ಮಾಡುತ್ತಿದ್ದೀರಿ ಎಂದರ್ಥ ಮಾದರಿಯ ಇಂಡೆಂಟೇಶನ್ ಮತ್ತು ತುದಿಯ ವಿಚಲನವು ತಲಾಧಾರದ ಅನುಸರಣೆಯಿಂದ ನಿರ್ದೇಶಿಸಲ್ಪಡುತ್ತದೆ ಮತ್ತು ನೀವು ಸಿ ಪಾಯಿಂಟ್ ತಲುಪಿದ ನಂತರ ನೀವು ತುದಿಯನ್ನು ಮಾದರಿಯ ವಿರುದ್ಧ ಹೊಡೆಯುತ್ತಿದ್ದರೆ ಅಂತಿಮವಾಗಿ ಕೆಲ ಹಂತದಲ್ಲಿ ತುದಿ ಮುರಿಯುತ್ತದೆ ಆದ್ದರಿಂದ ನೀವು ಅದನ್ನು ಬಯಸುವುದಿಲ್ಲ ಆದ್ದರಿಂದ ನೀವು ಗರಿಷ್ಠ ವಿಚಲನವನ್ನು ಮಿತಿಗೊಳಿಸುತ್ತೀರಿ ಆದ್ದರಿಂದ ಎಎಫ್ಎಂ ನಲ್ಲಿ ಇದನ್ನು ಸೆಟ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಸೆಟ್ ಪಾಯಿಂಟ್ ನೀವು ಪರಿಭಾಷೆಯಲ್ಲಿ ನಮೂದಿಸುತ್ತೀರಿ ಸೆಟ್ ಪಾಯಿಂಟ್ ಗರಿಷ್ಠ ಬಲವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಇದರರ್ಥ ತುದಿಯನ್ನು ಮೇಲ್ಮೈಯಿಂದ ಹಿಂತೆಗೆದುಕೊಳ್ಳಬೇಕಾದ ಗರಿಷ್ಠ ಬಲ ಎಂದು ತಿಳಿಯುತ್ತದೆ ಆದ್ದರಿಂದ ಪಾಯಿಂಟ್ ಸಿ ಯಿಂದ ನಾನು ಈ ಇಂಡೆಂಟೇಶನ್ ಅನ್ನು ಪಾಯಿಂಟ್ ಎ ಯಿಂದ ಬಿ ಗೆ ಮತ್ತು ನಂತರ ಸಿ ನಿಂದ ಚಿತ್ರಿಸಬೇಕಾದರೆ ಇದು ಸಿ ನಲ್ಲಿರುವ ಒಂದು ಮಾದರಿ ಮತ್ತು ನೀವು ಮೇಲಕ್ಕೆ ಎಳೆದರೆ ಸಿ ನಂತರ ಸಿಡಿಇ ಮೇಲಿನ ದಾರಿಯಲ್ಲಿ ಬಿಂದುಗಳಾಗಿರುತ್ತದೆ ಮತ್ತು ಎ ಮತ್ತು ಬಿ ಕೆಳಗಿರುವ ಹಂತದಲ್ಲಿ ಬಿಂದುಗಳಾಗುತ್ತವೆ ಆದ್ದರಿಂದ ಇದನ್ನು ಇಂಡೆಂಟೇಶನ್ ಚಕ್ರ ಎಂದು ಕರೆಯಲಾಗುತ್ತದೆ ಇಂಡೆಂಟ್ ಮತ್ತು ಹಿಂತೆಗೆದುಕೊಳ್ಳುವಿಕೆ ಎಂಬ ಎರಡು ಭಾಗಗಳಿವೆ ನೀವು ಅಳೆಯಲು ಬಯಸುವದನ್ನು ಅವಲಂಬಿಸಿ ನೀವು ಕೋಶಗಳ ಯಾಂತ್ರಿಕ ಗುಣಲಕ್ಷಣಗಳನ್ನು ಅಳೆಯಲು ಬಯಸುತ್ತೀರಿ ಎಂದು ಹೇಳೋಣ ನಂತರ ನಿಮ್ಮ ಡೇಟಾ ದ ಎಬಿಸಿ ಭಾಗವನ್ನು ವಿಶ್ಲೇಷಿಸಲು ನೀವು ಬಯಸುತ್ತೀರಿ ಎಂದಾದರೆ ಎಬಿಸಿ ಯು ಯಾಂತ್ರಿಕ ಗುಣಲಕ್ಷಣಗಳನ್ನು ಪ್ರಮಾಣೀಕರಿಸುತ್ತದೆ ಆದ್ದರಿಂದ ಕೂಡಿಸಲು ಅಂದರೆ ನಾನು ಕೂಡಿಸುವಿಕೆಯನ್ನು ಪ್ರಮಾಣೀಕರಿಸಲು ಬಯಸಿದರೆ ಎಲ್ಲ ಪ್ರೋಟೀನ್ ತೆರೆದುಕೊಳ್ಳುವ ಬಗ್ಗೆಯಾದರೆ ನಾನು ರೆಟ್ರಾಕ್ಷನ್ ಡೇಟಾ ವನ್ನು ವಿಶ್ಲೇಷಿಸುತ್ತೇನೆ ಅಂದರೆ ಕೂಡಿಸುವಿಕೆಯನ್ನು ಪ್ರಮಾಣೀಕರಿಸಲು ಬಯಸಿದರೆ ಎಲ್ಲವೂ ಪ್ರೋಟೀನ್ ತೆರೆದುಕೊಳ್ಳುವ ಪ್ರಯೋಗಗಳಿಗಾಗಿ ಮಾತ್ರ ಆದ್ದರಿಂದ ಅದು ಈಗ ಸ್ಪಷ್ಟವಾಗಿದೆ ಪ್ರಸ್ತುತ ಪ್ರೋಟೀನ್ ತೆರೆದುಕೊಳ್ಳುವ ಸಂದರ್ಭದಲ್ಲಿ ಮೇಲ್ಮೈಯನ್ನು ಹೊಂದಿದೆ ಎಂದು ಹೇಳೋಣ ನಾನು ಅದನ್ನು ಈ ರೀತಿ ಚಿತ್ರಿಸಬೇಕಾದರೆ ಮತ್ತು ನನ್ನ ಬಳಿ ಇರುವ ಪ್ರೋಟೀನ್ ಕೆಲವು ಹಂತದಲ್ಲಿ ಲಂಗರು ಹಾಕಿದೆ ಮತ್ತು ಇಲ್ಲಿ ಈ ತುದಿ ಇದೆ ಎಂದು ತಿಳಿಸುತ್ತಿದೆ ಪ್ರೋಟೀನ್ ತೆರೆದುಕೊಳ್ಳುವ ಅಧ್ಯಯನಕ್ಕಾಗಿ ನೀವು ಬಯಸುತ್ತೀರಿ ನೀವು ವಿರಳ ಸಾಂದ್ರತೆಗಳಲ್ಲಿ ಕಾರ್ಯನಿರ್ವಹಿಸಲು ಬಯಸುತ್ತೀರಿ ಸ್ಲ್ಯಾಷ್ ಅನ್ನು ತಡೆಗಟ್ಟುವುದು ಮತ್ತು ಯಾವುದೇ ಒಟ್ಟುಗೂಡಿಸುವಿಕೆಯನ್ನು ಕಡಿಮೆ ಮಾಡುವುದು ಇದರ ಉದ್ದೇಶ ಆದ್ದರಿಂದ ನೀವು ಏಕ ಅಣುವಿನ ಮಿತಿಯಲ್ಲಿ ಕಾರ್ಯನಿರ್ವಹಿಸಲು ಬಯಸುತ್ತೀರಿ ಎಂದಾಗುತ್ತದೆ ಆದ್ದರಿಂದ ಪ್ರೋಟೀನ್ ಎಲ್ಲಿದೆ ಎಂದು ತುದಿಗೆ ಹೇಗೆ ಗೊತ್ತು ಎಂದು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವ ಮೂಲಕ ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮುಂದುವರಿಸೋಣ ಏಕೆಂದರೆ ನಾನು ಏಕ ಅಣುವಿನ ಮಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ನಾನು ತುಂಬಾ ದುರ್ಬಲಗೊಳಿಸುವ ಮಾದರಿಯೊಂದಿಗೆ ಕೆಲಸ ಮಾಡುತ್ತಿದ್ದೇನೆ ಎಂದರ್ಥ ಆದ್ದರಿಂದ ಮೊದಲನೆಯದು ನನ್ನ ಪ್ರೋಟೀನ್ ಎಲ್ಲಿದೆ ಎಂದು ತುದಿಗೆ ಹೇಗೆ ತಿಳಿಯುತ್ತದೆ ತದನಂತರ ತೆರೆದುಕೊಳ್ಳುವ ಪ್ರಯೋಗದ ಮುಖ್ಯಾಂಶವೇನು ಏನು ಮತ್ತು ಪ್ರೋಟೀನ್ ನೊಳಗಿನ ಏಕ ಡೊಮೇನ್ ಗಳ ತೆರೆದುಕೊಳ್ಳುವ ಡೈನಾಮಿಕ್ಸ್ ಬಗ್ಗೆ ಮಾಹಿತಿಯನ್ನು ನಾನು ಹೇಗೆ ಪಡೆಯಬಹುದು ಎಂಬೆಲ್ಲಾ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳೋಣ ಅದರೊಂದಿಗೆ ನಾನು ನಿಮ್ಮ ಗಮನಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಮುಂದಿನ ತರಗತಿಯಲ್ಲಿ ಉಪನ್ಯಾಸವನ್ನು ನಾವು ಮುಂದುವರಿಸೋಣ